ಅಸೆಂಬ್ಲಿ ಡ್ರಾಯಿಂಗ್ ಮುಂದುವರೆದ ಎಲ್ಲರಿಗೂ ನಮಸ್ಕಾರ ಕೊನೆಯ ಉಪನ್ಯಾಸದಲ್ಲಿ ಸಾಲಿಡ್ವರ್ಕ್ಸ್ನಲ್ಲಿ ಲಭ್ಯವಿರುವ ಮೇಟ್ ನ ಮೂಲ ಪ್ರಾಥಮಿಕ ವಿಧಾನಗಳನ್ನು ನಾವು ಕಲಿತಿದ್ದೇವೆ ಇದನ್ನು ಸಾಮಾನ್ಯವಾಗಿ ಉತ್ಪನ್ನ ವಿನ್ಯಾಸದಲ್ಲಿ ಭಾಗಗಳನ್ನು ಜೋಡಿಸಲು ಬಳಸಲಾಗುತ್ತದೆ ಆದ್ದರಿಂದ ನಾವು ಮೂಲ ವಿಧಾನಗಳನ್ನು ಕಲಿತಿದ್ದೇವೆ ಈಗ ಒಂದು ಸಿಲಿಂಡರ್ ಇಂಜಿನ್ ನ ಒಂದು ಪೂರ್ಣ ಉತ್ಪನ್ನವನ್ನು ವಿನ್ಯಾಸಗೊಳಿಸಲು ನಾವು ಆ ವಿಧಾನಗಳನ್ನು ಅನ್ವಯಿಸುತ್ತೇವೆ ಆದ್ದರಿಂದ ನಾವು ಹೊಸದಕ್ಕೆ ಹೋಗುತ್ತೇವೆ ಅದೇ ರೀತಿಯಲ್ಲಿ ಹೊಸ ಸಾಲಿಡ್ ವರ್ಕ್ಸ್ ಡಾಕ್ಯುಮೆಂಟ್ ಅನ್ನು ತೆರೆಯುತ್ತೇವೆ ಅಂದರೆ ಅದು ನಾವು ಜೋಡಣೆ ಯಲ್ಲಿ ಕೆಲಸ ಮಾಡುತ್ತೇವೆ ಓಕೆ ಒತ್ತಿ ಈ ಒಂದು ಸಿಲಿಂಡರ್ ಎಂಜಿನ್ ಅಭಿವೃದ್ಧಿಪಡಿಸಲು ನಾನು ಈಗಾಗಲೇ ಈ 6 ಭಾಗಗಳನ್ನು ಸಿದ್ಧಪಡಿಸಿದ್ದೇನೆ ಈ ಎಲ್ಲವನ್ನು ನಾವು ಆಯ್ಕೆ ಮಾಡುತ್ತೇವೆ ಮತ್ತು ನಾನು ಅದನ್ನು ಒಂದರ ಪಕ್ಕದಲ್ಲಿ ಒಂದನ್ನು ಇಡುತ್ತಿದ್ದೇನೆ ಇದು ಕ್ರ್ಯಾಂಕ್ ರಾಡ್ ಇದು ಕ್ರ್ಯಾಂಕ್ ಶಾಫ್ಟ್ ಫಿನ್ ಕೇಸಿಂಗ್ ಕ್ರ್ಯಾಂಕ್ ಕೇಸಿಂಗ್ ಪಿಸ್ಟನ್ ಪಿನ್ ಮತ್ತು ಪಿಸ್ಟನ್ ಈ ಆರು ಭಾಗಗಳನ್ನು ನಾವು ಒಟ್ಟುಗೂಡಿಸಬೇಕಾಗಿದೆ ಆದ್ದರಿಂದ ನಾವು ಇಲ್ಲಿವರೆಗೂ ಕಲಿತ ಜ್ಞಾನವನ್ನು ಇದನ್ನು ಪೂರ್ಣಗೊಳಿಸಲು ಬಳಸುತ್ತೇವೆ ಆದ್ದರಿಂದ ನಾವು ಈ ಕ್ರ್ಯಾಂಕ್ ಕೇಸಿಂಗ್ ಅನ್ನು ಆರಿಸಿ ಅದನ್ನು ಉಲ್ಲೇಖಕ್ಕಾಗಿ ಇದನ್ನು ಸ್ಥಿರಗೊಳಿಸೋಣ ಆದ್ದರಿಂದ ನಮ್ಮ ಅರಿವಿನ ಪ್ರಕಾರ ಈ ಕ್ರ್ಯಾಂಕ್ ಈ ಸ್ಲಾಟ್ನಲ್ಲಿ ಹೊಂದಿಕೊಳ್ಳಬೇಕು ಎಂದು ಅರ್ಥಮಾಡಿಕೊಳ್ಳಬಹುದು ಇದನ್ನು ಇದರಲ್ಲಿ ಸ್ಥಿರಪಡಿಸಲು ಯಾವ ಮೇಟಿಂಗ್ ವಿಧಾನವನ್ನು ಅನ್ವಯಿಸಬೇಕೆಂದು ನೀವು ಊಹಿಸಬಹುದು ಸರಿಯಾದ ಉತ್ತರವೆಂದರೆ ಏಕಕೇಂದ್ರೀಕೃತ ಸಂಬಂಧ ಈ ಭಾಗ ಈ ಸಿಲಿಂಡರಾಕಾರದ ಮೇಲ್ಮೈಯನ್ನು ಈ ಸಿಲಿಂಡರ್ ಕೇಸಿಂಗ್ ನೊಂದಿಗೆ ಕೇಂದ್ರೀಕರಿಸಬೇಕಾಗಿದೆ ಮತ್ತು ಅದನ್ನು ಮೇಟ್ ಮಾಡುತ್ತದೆ ಓಕೆ ಒತ್ತಿ ಆದ್ದರಿಂದ ಈ ಕ್ರ್ಯಾಂಕ್ ಶಾಫ್ಟ್ ಕ್ರ್ಯಾಂಕ್ ಕೇಸಿಂಗ್ ದೊಂದಿಗೆ ಏಕ ಕೇಂದ್ರೀಕೃತವಾಗಿರುವ ರೀತಿಯಲ್ಲಿ ಇದನ್ನು ಜೋಡಿಸಲಾಗಿದೆ ಆದಾಗ್ಯೂ ಇದು ಪಾರ್ಶ್ವ ದಿಕ್ಕಿನಲ್ಲಿ ಚಲಿಸಬಹುದು ಇದನ್ನು ಸ್ಥಿರಪಡಿಸಲು ನಾವು ಈ ಕ್ರ್ಯಾಂಕ್ ಶಾಫ್ಟ್ ನ ಈ ಅಂಚನ್ನು ಮತ್ತು ಕ್ರ್ಯಾಂಕ್ ಕೇಸಿಂಗ್ ನ ಈ ನಿರ್ದಿಷ್ಟ ಅಂಚನ್ನು ಕೊಇನ್ಸಿಡೆಂಟ್ ಮಾಡಬೇಕು ಮತ್ತು ನಾವು ಈ ಮಿನಿ ಟೂಲ್ಬಾರ್ ಮೇಲೆ ಓಕೆ ಒತ್ತುತ್ತೇವೆ ಆದ್ದರಿಂದ ಈಗ ಇದನ್ನು ಚೆನ್ನಾಗಿ ಸ್ಥಿರಪಡಿಸಲಾಗಿದೆ ಮತ್ತು ಏಕೈಕ ಡಿಗ್ರಿ ಆಫ್ ಫ್ರೀಡಂ ತಿರುಗುವಿಕೆಯಾಗಿದೆ ಈಗ ಫಿನ್ ಅನ್ನು ಕ್ರ್ಯಾಂಕ್ ಕೇಸಿಂಗ್ ಮೇಲೆ ಹೊದಿಕೆಯಂತೆ ಈ ಒಂದು ಸಿಲಿಂಡರ್ ಎಂಜಿನ್ ಗೆ ನಾವು ಸ್ಥಿರಪಡಿಸಬಹುದು ಇದಕ್ಕಾಗಿ ನಾನು ಈ ನಿರ್ದಿಷ್ಟ ಅಂಚನ್ನು ಮತ್ತು ಈ ಅಂಚನ್ನು ಆರಿಸುತ್ತಿದ್ದೇನೆ ನಾನು ಅದನ್ನು ಮೇಟ್ ಮಾಡುತ್ತೇನೆ ನೀವು ಓಕೆ ಒತ್ತಿ ಆದ್ದರಿಂದ ಈಗ ಇದು ಈ ಅಂಚಿನೊಂದಿಗೆ ಮೇಟ್ ಆಗಿರುವದನ್ನು ನಾವು ನೋಡಬಹುದು ಆದ್ದರಿಂದ ಈಗ ಈ ಕ್ರ್ಯಾಂಕ್ ಕೇಸಿಂಗ್ ಮೇಲೆ ಈ ಫಿನ್ ತಿರುಗಬೇಕು ಎಂದು ನಾವು ಬಯಸುತ್ತೇವೆ ಇದಕ್ಕಾಗಿ ನಾನು ಈ ಅಂಚನ್ನು ಮತ್ತು ಈ ಕ್ರ್ಯಾಂಕ್ ಕೇಸಿಂಗ್ ನ ಈ ಅಂಚನ್ನು ಆರಿಸುತ್ತಿದ್ದೇನೆ ನಾನು ಓಕೆ ಒತ್ತುತ್ತೇನೆ ಈಗ ನಾವು ಹೊಂದಿರುವ ಒಂದು ಸಿಲಿಂಡರ್ ಎಂಜಿನ್ ನ ಈ 6 ಭಾಗಗಳನ್ನು ನಿರ್ದಿಷ್ಟ ಜೋಡಣೆಯ ಸಂಬಂಧಗಳೊಂದಿಗೆ ಒಂದಕ್ಕೊಂದು ಜೋಡಿಸಲಿದ್ದೇವೆ ಮೊದಲಿಗೆ ನಾವು ಈ ಕ್ರ್ಯಾಂಕ್ ಕೇಸಿಂಗ್ ಅನ್ನು ಆರಿಸಿಕೊಳ್ಳುತ್ತೇವೆ ಮತ್ತು ನಮಗಿರುವ ಅರಿವಿನ ಮೂಲಕ ಈ ಕ್ರ್ಯಾಂಕ್ ಶಾಫ್ಟ್ ಅನ್ನು ಈ ಕ್ರ್ಯಾಂಕ್ ಕೇಸಿಂಗ್ ಅಲ್ಲಿ ಸ್ಥಿರಪಡಿಸಬೇಕೆಂದು ಅಂದುಕೊಂಡಿದ್ದೇವೆ ಈ ಕ್ರ್ಯಾಂಕ್ ಈ ಕ್ರ್ಯಾಂಕ್ ಕೇಸಿಂಗ್ ಅಲ್ಲಿ ಈ ಶಾಫ್ಟ್ ಅನ್ನು ಸ್ಥಿರಪಡಿಸಲು ಯಾವ ಸಂಬಂಧ ಬೇಕು ಎಂದು ನೀವು ಊಹಿಸಬಹುದು ಸರಿಯಾದ ಉತ್ತರವೆಂದರೆ ಏಕಕೇಂದ್ರೀಕೃತ ಸಂಬಂಧ ನೀವು ಎರಡು ಮೇಲ್ಮೈಗಳನ್ನು ಆಯ್ಕೆ ಮಾಡಿ ಮೇಟ್ ಮೇಲೆ ಒತ್ತಿ ಮತ್ತು ಅದು ಸ್ವಯಂಚಾಲಿತವಾಗಿ ಈ ಏಕಕೇಂದ್ರೀಕೃತ ಸಂಬಂಧವನ್ನು ಊಹಿಸುತ್ತದೆ ಓಕೆ ಒತ್ತಿ ಈಗ ಅದನ್ನು ಸ್ಲಾಟ್ ನಲ್ಲಿ ಯಶಸ್ವಿಯಾಗಿ ಸ್ಥಿರಗೊಳಿಸಲಾಗಿದೆ ಎಂದು ನಾವು ನೋಡಬಹುದು ಆದಾಗ್ಯೂ ಇದು ಇದರ ಜೊತೆ ಮೇಟ್ ಆಗಬಹುದು ಮತ್ತು ಪಾರ್ಶ್ವ ದಿಕ್ಕಿನಲ್ಲಿ ಚಲಿಸಬಹುದು ಇದನ್ನು ಸ್ಥಿರಪಡಿಸಲು ನಾವು ಏನು ಮಾಡಬಹುದು ಎಂದರೆ ನಾವು ಈ ನಿರ್ದಿಷ್ಟ ಅಂಚನ್ನು ಈ ಕ್ರ್ಯಾಂಕ್ ಕೇಸಿಂಗ್ ಅಂಚಿನೊಂದಿಗೆ ಹೊಂದಿಕೆ ಮಾಡಬೇಕಾಗುತ್ತದೆ ಮತ್ತು ನಾವು ಅದನ್ನು ಮೇಟ್ ಮಾಡುತ್ತೇವೆ ಮತ್ತು ನಾವು ಅದನ್ನು ಲಾಕ್ ಮಾಡುತ್ತೇವೆ ಆದ್ದರಿಂದ ಈಗ ಅದು ಚೆನ್ನಾಗಿದೆ ಅದನ್ನು ನಾವು ನೋಡಬಹುದು ಈಗ ಈ ಒಂದು ಸಿಲಿಂಡರ್ ಎಂಜಿನ್ಗಾಗಿ ನಾವು 6 ವಿಭಿನ್ನ ಭಾಗಗಳನ್ನು ಹೊಂದಿದ್ದೇವೆ ಮತ್ತು ಭಾಗಗಳ ನಡುವಿನ ಪರಿಪೂರ್ಣ ಸಂಬಂಧವನ್ನು ಊಹಿಸಿಕೊಂಡು ನಾವು ಇದನ್ನು ಒಂದೊಂದಾಗಿ ಜೋಡಿಸುತ್ತೇವೆ ಆದ್ದರಿಂದ ಮೊದಲನೆಯದಾಗಿ ನಾವು ಈ ಕ್ರ್ಯಾಂಕ್ ಕೇಸಿಂಗ್ ಅನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಮ್ಮ ಅರಿವಿನ ಮೂಲಕ ಈ ಕ್ರ್ಯಾಂಕ್ ಕ್ರ್ಯಾಂಕ್ ಶಾಫ್ಟ್ ಈ ಕ್ರ್ಯಾಂಕ್ ಕೇಸಿಂಗ್ ಜೊತೆಗೆ ಹೊಂದಿಕೊಳ್ಳುತ್ತದೆ ಎಂದು ನಾವು ಊಹಿಸಬಹುದು ಈ ಕ್ರ್ಯಾಂಕ್ ಶಾಫ್ಟ್ ಗೆ ಈ ಕ್ರ್ಯಾಂಕ್ ಕೇಸಿಂಗ್ ದೊಂದಿಗೆ ಯಾವ ರೀತಿಯ ಸಂಬಂಧ ಬೇಕು ಎಂದು ನೀವು ಊಹಿಸಬಹುದು ಸರಿಯಾದ ಉತ್ತರವೆಂದರೆ ಏಕಕೇಂದ್ರಕ ಸಂಬಂಧ ನಾವು ಈ ಎರಡು ಮೇಲ್ಮೈಗಳನ್ನು ಆರಿಸಬೇಕಾಗುತ್ತದೆ ನಂತರ ಮೇಟ್ ಗೆ ಹೋಗಿ ಅದು ಪರಸ್ಪರ ಇರುವ ಈ ಏಕಕೇಂದ್ರಕ ಸಂಬಂಧವನ್ನು ಯಶಸ್ವಿಯಾಗಿ ಕಂಡುಹಿಡಿಯುತ್ತದೆ ನಾವು ಓಕೆ ಒತ್ತುತ್ತೇವೆ ಆದ್ದರಿಂದ ಇದು ಏಕಕೇಂದ್ರಕ ಸಂಬಂಧವನ್ನು ಹೊಂದಿದೆ ಎಂದು ನೀವು ನೋಡಬಹುದು ಆದಾಗ್ಯೂ ಇದು ಪಾರ್ಶ್ವ ದಿಕ್ಕಿನಲ್ಲಿ ಚಲಿಸಬಹುದು ಅದನ್ನು ಸ್ಥಿರಪಡಿಸಿ ನಾವು ಕ್ರ್ಯಾಂಕ್ ಶಾಫ್ಟ್ ನ ಎರಡು ಅಂಚುಗಳನ್ನು ಮತ್ತು ಈ ಕ್ರ್ಯಾಂಕ್ ಕೇಸಿಂಗ್ ಅನ್ನು ಆಯ್ಕೆ ಮಾಡುತ್ತೇವೆ ಮತ್ತು ನಾವು ಅದನ್ನು ಕೋ ಇನ್ಸೈಡ್ ಆಗಿ ಮಾಡುತ್ತೇವೆ ಮತ್ತು ಈ ಮಿನಿ ಟೂಲ್ ನಲ್ಲಿ ನಾವು ಓಕೆ ಆಯ್ಕೆ ಮಾಡುತ್ತೇವೆ ಈಗ ಇನ್ನೂ ಪಾರ್ಶ್ವದ ದಿಕ್ಕಿನಲ್ಲಿ ಚಲಿಸಲು ನಾವು ಈ ಕ್ರ್ಯಾಂಕ್ಶಾಫ್ಟ್ ಅನ್ನು ನೋಡಬಹುದು ಇದನ್ನು ಸ್ಥಿರಗೊಳಿಸಲು ಎರಡು ಅಂಚುಗಳನ್ನು ಆಯ್ದುಕೊಳ್ಳುತ್ತೇವೆ ನಾವು ಒಂದಕ್ಕೊಂದು ಕೋ ಇನ್ಸೈಡ್ ಆಗುವಂತೆ ಮಾಡಲು ಈ ಅಂಚನ್ನು ಮತ್ತು ಈ ನಿರ್ದಿಷ್ಟ ಅಂಚನ್ನು ಆಯ್ಕೆ ಮಾಡುತ್ತೇವೆ ಆದ್ದರಿಂದ ಈಗ ಇದು ಸರಿಯಾಗಿದೆ ಎಂದು ನಾವು ನೋಡಬಹುದು ಇದು ಕೇವಲ ಒಂದು ಡಿಗ್ರಿ ಆಫ್ ಫ್ರೀಡಂ ಅಲ್ಲಿ ತಿರುಗುತ್ತದೆ ಮತ್ತು ಅದು ಪಾರ್ಶ್ವ ದಿಕ್ಕಿನಲ್ಲಿ ಚಲಿಸಲು ಸಾಧ್ಯವಿಲ್ಲ ಈಗ ಈ ಕ್ರ್ಯಾಂಕ್ ಫಿನ್ ಕೇಸಿಂಗ್ ಅನ್ನು ಕ್ರ್ಯಾಂಕ್ ಕೇಸಿಂಗ್ ಮೇಲೆ ಸ್ಥಿರಗೊಳಿಸೋಣ ಇದಕ್ಕಾಗಿ ನಾವು ಈ ನಿರ್ದಿಷ್ಟ ಅಂಚನ್ನು ಮತ್ತು ಕ್ರ್ಯಾಂಕ್ ಕೇಸಿಂಗ್ ನ ಈ ಅಂಚನ್ನು ಆಯ್ಕೆ ಮಾಡುತ್ತೇವೆ ನಾವು ಅದನ್ನು ಕೊಇನ್ಸಿಡೆಂಟ್ ಮೇಟ್ ಮಾಡುತ್ತೇವೆ ಓಕೆ ಒತ್ತಿ ಇದನ್ನು ಯಶಸ್ವಿಯಾಗಿ ಮೇಟ್ ಮಾಡಲಾಗಿದೆ ಆದ್ದರಿಂದ ಅದು ತಿರುಗಬಹುದು ಅಥವಾ ಇತರ ದಿಕ್ಕುಗಳಲ್ಲಿಯೂ ಚಲಿಸಬಹುದು ಇದನ್ನು ಸರಿಪಡಿಸಲು ನಾನು ಈ ಅಂಚನ್ನು ಮತ್ತು ಈ ಅಂಚನ್ನು ಕೋ ಇನ್ಸೈಡ್ ಆಗುವಂತೆ ಆಯ್ಕೆ ಮಾಡುತ್ತೇನೆ ಮತ್ತು ಅದು ಕ್ರ್ಯಾಂಕ್ ಕೇಸಿಂಗ್ ಮೇಲೆ ಯಶಸ್ವಿಯಾಗಿ ಜೋಡಣೆಯಾಗುತ್ತದೆ ಈಗ ಮೂರು ಭಾಗಗಳಿವೆ ಕ್ರ್ಯಾಂಕ್ ರಾಡ್ ಮತ್ತು ಈ ಪಿನ್ ಮತ್ತು ಕ್ಷಮಿಸಿ ಪಿಸ್ಟನ್ ಆದ್ದರಿಂದ ಈ ಕ್ರ್ಯಾಂಕ್ ರಾಡ್ ಅನ್ನು ಈ ಕ್ರ್ಯಾಂಕ್ ಶಾಫ್ಟ್ ದೊಂದಿಗೆ ಜೋಡಿಸಬೇಕಾಗಿದೆ ಆದ್ದರಿಂದ ಕ್ರ್ಯಾಂಕ್ ಶಾಫ್ಟ್ ತಿರುಗುತ್ತಿದ್ದಂತೆ ಅದು ಚಲಿಸಬಹುದು ಆದ್ದರಿಂದ ಇದಕ್ಕಾಗಿ ಈ ಕ್ರ್ಯಾಂಕ್ ರಾಡ್ ನಲ್ಲಿನ ಈ ನಿರ್ದಿಷ್ಟ ರಂಧ್ರವು ಈ ಕ್ರ್ಯಾಂಕ್ ಶಾಫ್ಟ್ ದೊಂದಿಗೆ ಏಕಕೇಂದ್ರೀಕೃತ ಸಂಬಂಧವನ್ನು ಹೊಂದಿರಬೇಕು ಎಂದು ನಾವು ಊಹಿಸಬಹುದು ನಾವು ಈ ಮೇಲ್ಮೈ ಮತ್ತು ಈ ಮೇಲ್ಮೈಯನ್ನು ಆಯ್ಕೆ ಮಾಡುತ್ತೇವೆ ಮತ್ತು ಅದನ್ನು ಏಕಕೇಂದ್ರೀಕೃತವಾಗಿ ಜೋಡಿಸುತ್ತೇವೆ ನೀವು ಅದನ್ನು ಇಲ್ಲಿ ನೋಡಬಹುದು ಈಗ ಅದರ ಮೇಲೆ ಪಿಸ್ಟನ್ ಅನ್ನು ಜೋಡಿಸಬೇಕು ಇದಕ್ಕಾಗಿ ನಾವು ಪಿಸ್ಟನ್ ಅನ್ನು ಆಯ್ಕೆ ಮಾಡುತ್ತೇವೆ ಈ ಪಿಸ್ಟನ್ ಕ್ರ್ಯಾಂಕ್ ರಾಡ್ ಹೊಂದಿದ್ದು ಅದನ್ನು ಈ ವಲಯದಲ್ಲಿ ಸ್ಥಿರಪಡಿಸಬೇಕಾಗಿದೆ ಆದ್ದರಿಂದ ಇದಕ್ಕಾಗಿ ನಾವು ಈ ಕ್ರ್ಯಾಂಕ್ ರಾಡ್ ಅಂಚನ್ನು ಮತ್ತು ಈ ಪಿಸ್ಟನ್ ಒಳಭಾಗದ ಅಂಚನ್ನು ಆಯ್ಕೆ ಮಾಡುತ್ತೇವೆ ಮತ್ತು ಅದನ್ನು ಕೋ ಇನ್ಸೈಡ್ ಮಾಡುತ್ತೇವೆ ಮತ್ತು ನಾವು ಸಹ ಓಕೆ ಒತ್ತುತ್ತೇವೆ ಆದ್ದರಿಂದ ಈ ಪಿಸ್ಟನ್ ಅನ್ನು ಇದರಲ್ಲಿ ಸ್ಥಿರಪಡಿಸಲಾಗಿದೆ ಎಂದು ನೀವು ನೋಡಬಹುದು ಮತ್ತು ಕೊನೆಯಲ್ಲಿ ನಾವು ಈ ಪಿನ್ ಅನ್ನು ಸೇರಿಸಬೇಕಾಗಬಹುದು ಮತ್ತು ಈ ಪಿನ್ ಮೇಲ್ಮೈ ಈ ಸ್ಥಳದೊಂದಿಗೆ ಏಕಕೇಂದ್ರೀಕೃತ ವಾಗಿರಬೇಕು ನಾವು ಇಲ್ಲಿ ಮೇಲ್ಮೈಯನ್ನು ಆಯ್ಕೆ ಮಾಡುತ್ತೇವೆ ಮತ್ತು ಅದು ಏಕಕೇಂದ್ರೀಕೃತವಾಗಿ ಸ್ಥಿರಗೊಳ್ಳುತ್ತದೆ ಆದಾಗ್ಯೂ ಈ ಪಿನ್ ಈ ಪಾರ್ಶ್ವ ದಿಕ್ಕಿನಲ್ಲಿ ಚಲಿಸಬಹುದು ಸ್ಥಿರಪಡಿಸಲು ಈ ಪಿಸ್ಟನ್ ನ ಸಿಲಿಂಡರಾಕಾರದ ಮೇಲ್ಮೈ ಮೇಲೆ ಈ ಪಿನ್ ನ ಈ ಮೇಲ್ಮೈ ಸ್ಪರ್ಶಕವಾಗಿರಬೇಕು ಎಂದು ನಾವು ಇನ್ನೊಂದು ಸಂಬಂಧವನ್ನು ಮಾಡಬೇಕಾಗಿದೆ ನಾವು ಈ ಎರಡನ್ನು ಆಯ್ಕೆ ಮಾಡುತ್ತೇವೆ ಮತ್ತು ಇದು ಮೇಟಿಂಗ್ ಒತ್ತಿದಾಗ ಸಾಲಿಡ್ ವರ್ಕ್ಸ್ ಸ್ವಯಂಚಾಲಿತವಾಗಿ ಸ್ಪರ್ಶಕ ಸಂಬಂಧವನ್ನು ಪತ್ತೆ ಮಾಡುತ್ತದೆ ಮತ್ತು ನಾವು ಓಕೆ ಒತ್ತುತ್ತೇವೆ ಆದ್ದರಿಂದ ಅದು ಸ್ಥಿರಪಡಿಸುತ್ತದೆ ಅದು ಒಳ್ಳೆಯದು ಆದ್ದರಿಂದ ಇನ್ನೂ ಈ ಫಿನ್ ಕೇಸಿಂಗ್ ನಲ್ಲಿ ಇದನ್ನು ಸ್ಥಿರಪಡಿಸಬೇಕಾಗಿದೆ ಇದಕ್ಕಾಗಿ ಈ ಪಿಸ್ಟನ್ ನೊಂದಿಗೆ ಈ ಫಿನ್ ಕೇಸಿಂಗ್ ಅನ್ನು ಏಕಕೇಂದ್ರೀಕೃತವಾಗಿಸಬೇಕು ಎಂದು ನಾವು ಊಹಿಸಬಹುದು ಮತ್ತು ನಾವು ಮೇಟ್ ಅನ್ನು ಒತ್ತುತ್ತೇವೆ ನಾವು ನೇರವಾಗಿ ಏಕಕೇಂದ್ರೀಕೃತ ಸಂಬಂಧವನ್ನು ನೋಡುತ್ತೇವೆ ಮತ್ತು ಓಕೆ ಒತ್ತಿ ಈಗ ಈ ಸಂಬಂಧವು ಈ ಜೋಡಣೆಯನ್ನು ಚೆನ್ನಾಗಿ ಜೋಡಿಸಿದೆ ಎಂದು ನಾವು ಇಲ್ಲಿ ನೋಡಬಹುದು ಮತ್ತು ಈ ಇಂಜಿನ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಈ ಎಂಜಿನ್ ಚಲನೆಯಲ್ಲಿರುವುದನ್ನು ನೋಡಲು ಸಾಲಿಡ್ವರ್ಕ್ಸ್ ಈ ಸಿಮ್ಯುಲೇಶನ್ ಅನ್ನು ಸಹ ಒಳಗೊಂಡಿದೆ ಇದಕ್ಕಾಗಿ ನಾವು ಈ ಚಲನೆಯ ಅಧ್ಯಯನ ಕ್ಕೆ ಹೋಗಬೇಕಾಗುತ್ತದೆ ಚಲನೆಯ ಅಧ್ಯಯನ ದಲ್ಲಿ ಕೆಳಗಿನ ಫಲಕದಲ್ಲಿ ನಮಗೆ ಈ ಮೋಟಾರ್ ಆಯ್ಕೆ ಇದೆ ಆ ಮೋಟರ್ ಅನ್ನು ಆಯ್ಕೆ ಮಾಡುತ್ತೇವೆ ಯಾವ ಘಟಕವನ್ನು ತಿರುಗಿಸಬೇಕು ಎಂದು ಇದು ಕೇಳುತ್ತದೆ ಅದಕ್ಕೆ ಸಾಲಿಡ್ವರ್ಕ್ಸ್ ನ ಈ ಮೋಟಾರ್ ಆಯ್ಕೆ ಇಲ್ಲಿದೆ ಈ ಮೋಟಾರು ಆಯ್ಕೆಯಲ್ಲಿ ಇದು ತಿರುಗಿಸಬೇಕಾದ ಘಟಕವನ್ನು ಕೇಳುತ್ತದೆ ಆದ್ದರಿಂದ ಈ ಕ್ರ್ಯಾಂಕ್ ಶಾಫ್ಟ್ ಅನ್ನು ಮೋಟರ್ ನಿಂದ ತಿರುಗಿಸಲು ನಾವು ಬಯಸುತ್ತೇವೆ ನಾವು ಇದನ್ನು ಆಯ್ಕೆ ಮಾಡುತ್ತೇವೆ ಈ ಮೋಟರ್ ಗಾಗಿ ನಾವು ಅನ್ವಯಿಸಬೇಕಾದ ಆರ್ಪಿಎಂ ಅನ್ನು ಆಯ್ಕೆ ಮಾಡಬಹುದು ನಾವು ಅದನ್ನು 50 ಮಾಡೋಣ ಮತ್ತು ನಾವು ನಂತರ ಓಕೆ ಒತ್ತೋಣ ಮತ್ತು ಸೆಟ್ಟಿಂಗ್ ಗಳಲ್ಲಿ ಚಲನೆಯ ಸೆಟ್ಟಿಂಗ್ ಗಳಲ್ಲಿ ನಾವು ಪ್ರತಿ ಸೆಕೆಂಡಿಗೆ 30 ಫ್ರೇಮ್ ಗಳನ್ನು ಮಾಡುತ್ತೇವೆ ನೀವು ಓಕೆ ಒತ್ತಿ ಆದ್ದರಿಂದ ಈಗ ಇಲ್ಲಿ ಟೂಲ್ ಆನಿಮೇಷನ್ ಟೂಲ್ಬಾರ್ನಲ್ಲಿ ನಾವು ಮೂಲ ಚಲನೆಯನ್ನು ಆಯ್ಕೆ ಮಾಡುತ್ತೇವೆ ಮತ್ತು ನಾವು ಪ್ಲೇ ಮಾಡುತ್ತೇವೆ ಈ ಆನಿಮೇಷನ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವುದನ್ನು ನೀವು ನೋಡಬಹುದು ಇದರ ಅವಧಿಯನ್ನು ಸಹ ನೀವು ಹೆಚ್ಚಿಸಬಹುದು ಪ್ರಸ್ತುತ ಇದು ಕೇವಲ 5 ಸೆಕೆಂಡುಗಳು ಈ ಇಂಜಿನ್ ನ ಚಲನೆಯನ್ನು ನೀವು ನೋಡಬಹುದು ಕ್ಷಮಿಸಿ ಒಂದು ಸಿಲಿಂಡರ್ ಈಗ ಈ ಕ್ರ್ಯಾಂಕ್ ಶಾಫ್ಟ್ ಕ್ರ್ಯಾಂಕ್ ಕೇಸ್ ಮತ್ತು ಫಿನ್ ಗೆ ಸಂಬಂಧಿಸಿದಂತೆ ಈ ಪಿಸ್ಟನ್ ಮತ್ತು ಕ್ರ್ಯಾಂಕ್ ಶಾಫ್ಟ್ ಚಲನೆಯನ್ನು ನೀವು ಒಂದು ಸಿಲಿಂಡರ್ ಇಂಜಿನ್ ನಲ್ಲಿ ನೋಡಬಹುದು ಇದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಈ ರೀತಿಯ ಅನಿಮೇಷನ್ ಅನ್ನು ಉಳಿಸಲು ನಾವು ಅನಿಮೇಷನ್ ಅನ್ನು ಉಳಿಸುವುದಕ್ಕೆ ಹೋಗುತ್ತೇವೆ ಈಗ ನಾವು ನೋಡಿದ ಈ ಅನಿಮೇಷನ್ ಅನ್ನು ಮಾಧ್ಯಮ ರೂಪದಲ್ಲಿ ಉಳಿಸಲು ಇದು ನಮಗೆ ಅನುಮತಿಸುತ್ತದೆ ಆದ್ದರಿಂದ ನಾವು ಇದನ್ನು ಆಯ್ಕೆ ಮಾಡುತ್ತೇವೆ ನಾವು ಇದನ್ನು ಇಂಜಿನ್ ಎಂದು ಹೆಸರಿಸುತ್ತೇವೆ ಮತ್ತು ನಾವು ಉಳಿಸುತ್ತೇವೆ ಇದು ಈ ಕಂಪ್ರೆಷನ್ ಗುಣಮಟ್ಟವನ್ನು ಕೇಳುತ್ತದೆಓಕೆ ಸಿಮ್ಯುಲೇಟ ಮಾಡಲು ಸಮಯ ತೆಗೆದುಕೊಳ್ಳುತ್ತದೆ ಈಗ ಅಭಿವೃದ್ಧಿಪಡಿಸಿದ ಫೈಲ್ ಇಲ್ಲಿ ರಚನೆಯಾಗಿದೆ ನೀವು ಇದನ್ನು ಇಲ್ಲಿ ಪ್ಲೇ ಮಾಡಬಹುದು ಈ ಒಂದು ಸಿಲಿಂಡರ್ ಎಂಜಿನ್ ಗಾಗಿ ರಚಿಸಲಾದ ಅನಿಮೇಷನ್ ಇದು ಆದ್ದರಿಂದ ಈಗ ಇದು ಸಾಲಿಡ್ವರ್ಕ್ಸ್ ವೈಶಿಷ್ಟ್ಯ ಗಳಲ್ಲಿನ ಚಲನೆಯ ಅಧ್ಯಯನವಾಗಿದೆ ಆದ್ದರಿಂದ ಆರಂಭದಲ್ಲಿ ನೋಡಿದ ಕತ್ತರಿ ಗಾಳಿಯ ವಿಂಡ್ಮಿಲ್ ಮತ್ತು ಟ್ರಾಕ್ಟರ್ ವಿಷಯದಲ್ಲಿ ನಾವು ಎಕ್ಸ್ಪ್ಲೋಡ್ ನೋಟದ ಬಗ್ಗೆಯೂ ಕೊನೆಯಲ್ಲಿ ನಾನು ನಿಮಗೆ ಹೇಳಲು ಬಯಸುತ್ತೇನೆ ಅದನ್ನು ನೋಡಲು ನಮ್ಮಲ್ಲಿ ಎಕ್ಸ್ಪ್ಲೋಡ್ ನೋಟ ಆಯ್ಕೆ ಇದೆ ಈ ಎಕ್ಸ್ಪ್ಲೋಡ್ ನೋಟ ವನ್ನು ನಾವು ಒತ್ತುತ್ತೇವೆ ಈಗ ಈ ಎಕ್ಸ್ಪ್ಲೋಡ್ ವೀಕ್ಷಣೆಯು ಫಲಕವನ್ನು ಹೊಂದಿದೆ ಮತ್ತು ಎಕ್ಸ್ಪ್ಲೋಡ್ ವೀಕ್ಷಣೆಗೆ ಇವು ಸೆಟ್ಟಿಂಗ್ಗಳಾಗಿವೆ ಇದಕ್ಕಾಗಿ ನಾವು ಯಾವುದೇ ಒಂದು ಭಾಗವನ್ನು ಆರಿಸಬೇಕಾಗುತ್ತದೆ ಇದು ಮೂರು ಅಕ್ಷವನ್ನು ನೀಡುತ್ತದೆ ಅದು ಈ ಭಾಗವನ್ನು ಮೂರು ದಿಕ್ಕುಗಳಲ್ಲಿ ಚಲಿಸಲು ಅನುವು ಮಾಡಿಕೊಡುತ್ತದೆ ಆದ್ದರಿಂದ ನಾವು ಈ ಝೆಡ್ ದಿಕ್ಕನ್ನು ಆರಿಸೋಣ ನಾವು ಈ ಕೇಸಿಂಗ್ ಅನ್ನು ಈ ಹಿಂದಿನ ದಿಕ್ಕಿಗೆ ಸರಿಸುತ್ತೇವೆ ಈಗ ನಾವು ಈ ಪಿನ್ ಅನ್ನು ಎಕ್ಸ್ ದಿಕ್ಕಿಗೆ ತೆಗೆದುಕೊಳ್ಳುತ್ತೇವೆ ಮತ್ತು ನಾವು ಈ ಪಿಸ್ಟನ್ ಅನ್ನು ಮೇಲ್ಭಾಗಕ್ಕೆ ಸರಿಸುತ್ತೇವೆ ಮತ್ತು ನಾವು ಪಿಸ್ಟನ್ ನಲ್ಲಿ ಈಗಿರುವ ವೈ ಜೊತೆ ಹೆಚ್ಚುವರಿ ಝೆಡ್ ಗೆ ಚಲನೆಯನ್ನು ಕೊಟ್ಟು ದ್ವಿಮುಖ ಚಲನೆಯಾಗಿ ಮಾಡಬಹುದು ವೈ ಮತ್ತು ಝೆಡ್ ನಾವು ಈ ಕ್ರ್ಯಾಂಕ್ ರಾಡ್ ಅನ್ನು ಅದರಿಂದ ಹೊರತೆಗೆಯುತ್ತೇವೆ ಮತ್ತು ಕ್ರ್ಯಾಂಕ್ ಶಾಫ್ಟ್ ಅನ್ನು ಎಕ್ಸ್ ಧನಾತ್ಮಕ ದಿಕ್ಕಿನಲ್ಲಿ ಈ ಕ್ರ್ಯಾಂಕ್ ಕೇಸಿಂಗ್ ಅನ್ನು ಋಣಾತ್ಮಕ ವೈ ದಿಕ್ಕಿನಲ್ಲಿ ಆದ್ದರಿಂದ ಒಂದು ಸಿಲಿಂಡರ್ ಪಿಸ್ಟನ್ ಜೋಡಣೆ ಗಾಗಿ ಎಕ್ಸ್ಪ್ಲೋಡ್ ನೋಟ ವನ್ನು ಪೂರ್ಣಗೊಳಿಸಲಾಗಿದೆ ನಾವು ಓಕೆ ಒತ್ತಿದ ನಂತರ ಎಕ್ಸ್ಪ್ಲೋಡ್ ನೋಟ ವು ಪೂರ್ಣಗೊಳ್ಳುತ್ತದೆ ಈ ಎಕ್ಸ್ಪ್ಲೋಡ್ ನೋಟವನ್ನು ಅನಿಮೇಟ್ ಮಾಡಲು ನಾವು ಈ ಜೋಡಣೆಗೆ ಹೋಗಬೇಕಾಗುತ್ತದೆ ನಾವು ಜೋಡಣೆಯ ಮೇಲೆ ಒತ್ತುತ್ತೇವೆ ಮತ್ತು ನಾವು ಅನಿಮೇಟ್ ಕೊಲ್ಯಾಪ್ಸ್ ಅನ್ನು ಆಯ್ಕೆ ಮಾಡುತ್ತೇವೆ ಆದ್ದರಿಂದ ನಾವು ಅದನ್ನು ಎಕ್ಸ್ಪ್ಲೋಡ್ ಮಾಡಿದಂತೆ ಅದು ಕೊಲ್ಯಾಪ್ಸ್ ಆಗುತ್ತದೆ ಆದ್ದರಿಂದ ಈ ಅನಿಮೇಷನ್ನ ಟೂಲ್ಬಾರ್ ಇಲ್ಲಿದೆ ನಾವು ಅದನ್ನು ವೇಗಗೊಳಿಸಬಹುದು ಅಥವಾ ನಾವು ಅದನ್ನು ನಿಧಾನವಾಗಿಸಬಹುದು ಅದೇ ರೀತಿ ಒಮ್ಮೆ ಅದು ಕೊಲ್ಯಾಪ್ಸ್ ಆಗಿದ್ದರೆ ನಾವು ಅದನ್ನು ಎಕ್ಸ್ಪ್ಲೋಡ್ ಆಗುವಂತೆ ಅನಿಮೇಟ್ ಮಾಡಬಹುದು ಅನಿಮೇಟ್ ಎಕ್ಸ್ಪ್ಲೋಡ್ ಚಲನೆಯ ಅಧ್ಯಯನ ದಲ್ಲಿ ನಾವು ಮಾಡಿದಂತೆಯೇ ಈ ಚಲನಚಿತ್ರವನ್ನು ಮಾಧ್ಯಮವಾಗಿಯೂ ಉಳಿಸಬಹುದು ನಾವು ಅನಿಮೇಷನ್ ಉಳಿಸಲು ಆಯ್ಕೆ ಮಾಡುತ್ತೇವೆ ನಾವು ಫೈಲ್ ಹೆಸರಾಗಿ ಎಕ್ಸ್ಪ್ಲೋಡ್ ಅನ್ನು ಆಯ್ಕೆ ಮಾಡುತ್ತೇವೆ ಮತ್ತು ಅದನ್ನು ಉಳಿಸಿ ಓಕೆ ಒತ್ತುತ್ತೇವೆ ನಾವು ಮತ್ತೆ ಗ್ರಾಫಿಕ್ಸ್ ಅನ್ನು ಸಿಮ್ಯುಲೇಟ್ ಮಾಡಿ ಆ ಫೈಲ್ ಅನ್ನು ನಾವು ಇಲ್ಲಿ ನೋಡಬಹುದು ಇದು ಎಕ್ಸ್ಪ್ಲೋಡ್ ಆಗುತ್ತದೆ ನೀವು ಈ ಅನಿಮೇಷನ್ ಅನ್ನು ಚೆನ್ನಾಗಿ ನೋಡಬಹುದು ಕೊನೆಯಲ್ಲಿ ನಾವು ಮೂಲ ವಿಧಾನಗಳು ಉತ್ಪನ್ನಕ್ಕಾಗಿ ವಿವಿಧ ಭಾಗಗಳ ಜೋಡಣೆ ಗೆ ಅಗತ್ಯವಿರುವ ಮೂಲ ವಿಧಾನಗಳು ಉತ್ಪನ್ನ ವಿನ್ಯಾಸಕ್ಕಾಗಿ ಮೂಲ ರೀತಿಯ ಜೋಡಣೆಯ ಬಗ್ಗೆ ಕಲಿತಿದ್ದೇವೆ ಆದ್ದರಿಂದ ನಾವು ತಿಳಿದುಕೊಳ್ಳಬೇಕಾದ ಕೊನೆಯ ವಿಷಯ ಎಂದರೆ ಈ ಜೋಡಣೆಯನ್ನು ಉಳಿಸುವದು ಆದ್ದರಿಂದ ನಾವು ಈ ಫೈಲ್ ಗೆ ಹೋಗುತ್ತೇವೆ ಮತ್ತು ಅದನ್ನು ಉಳಿಸುವುದಕ್ಕೆ ಗುರುತಿಸುತ್ತೇವೆ ಇದಕ್ಕಾಗಿ ಅದು ನಮ್ಮನ್ನು ಕೇಳುತ್ತದೆ ಇದಕ್ಕಾಗಿ ಕೆಲವು ಫೈಲ್ ಹೆಸರನ್ನು ಕೇಳುತ್ತದೆ ನಾವು ಅದನ್ನು ಎಫ್ 1 ಎಂದು ಗುರುತಿಸುತ್ತೇವೆ ಮತ್ತು ಇದು ಅದನ್ನು ಡಾಟ್ ಎ ಎಸ್ ಎಂ ಆಗಿ ಉಳಿಸುತ್ತದೆ ಈ ಡಾಟ್ ಎ ಎಸ್ ಎಂ ಫೈಲ್ ಎನ್ನುವದು ಈ ಜೋಡಣೆ ಯ ಸ್ಥಿತಿಯಾಗಿದೆ ನಾವು ಅದನ್ನು ಮತ್ತೆ ಪರಿಶೀಲಿಸಬಹುದು ನಾವು ಇದನ್ನು ಮುಚ್ಚುತ್ತೇವೆ ಮತ್ತು ನಾವು ಈ ಎಫ್ 1 ಆಗಿ ಉಳಿಸಿದ ಆ ಎಎಸ್ಎಂ ಫೈಲ್ ಅನ್ನು ತೆರೆಯುತ್ತೇವೆ ಓಕೆ ಒತ್ತಿ ಆದ್ದರಿಂದ ಈಗ ನಾವು ಮೊದಲು ನಿರ್ವಹಿಸಿದ ಯಾವುದೇ ಕಾರ್ಯಾಚರಣೆಗಳನ್ನು ಸ್ಟೇಟ್ ಆಗಿ ಉಳಿಸಲಾಗಿದೆ ಮತ್ತು ನಾವು ಮೊದಲಿನಂತೆ ಎಲ್ಲವನ್ನೂ ನೋಡಬಹುದು ಆದ್ದರಿಂದ ನಾವು ಅದನ್ನು ಬೇರೆ ಯಾವುದೇ ಕಂಪ್ಯೂಟರ್ನಲ್ಲಿ ಪ್ಲೇ ಮಾಡಬಹುದು ಅಥವಾ ನಾವು ಅದನ್ನು ಯಾರಿಗಾದರೂ ಕಳುಹಿಸಬಹುದು ಅಂದರೆ ಕೆಲವು ಉದ್ಯಮಗಳು ಅಥವಾ ಯಾವುದಾದರೂ ಆದ್ದರಿಂದ ಇಲ್ಲಿ ಈ ಅನಿಮೇಷನ್ ಮುಕ್ತಾಯವಾಗುತ್ತದೆ ಈ ಜೋಡಣೆ ಪ್ರಕ್ರಿಯೆ ಮತ್ತು ಅವುಗಳ ಅನಿಮೇಷನ್ ಮತ್ತು ಚಲನೆಯ ಅಧ್ಯಯನಕ್ಕೆ ಇದು ಮುಕ್ತಾಯ ಆದ್ದರಿಂದ ಈ ಜೋಡಣೆ ಮತ್ತು ಚಲನೆಯ ಅಧ್ಯಯನಕ್ಕೆ ಇದು ಬಹಳ ಮೂಲಭೂತ ಪರಿಚಯವಾಗಿತ್ತು